ಹಲೋ ಈಗ ನಾವು ಸೇವೆಗಳ ಮಾರ್ಕೆಟಿಂಗ್ ಕುರಿತ ಕೋರ್ಸ್ನ 16 ನೇ ಪಾಠಕ್ಕೆ ಬಂದಿದ್ದೇವೆ ಈಗ ನಾವು ಸೇವೆಗಳ ಉತ್ಪನ್ನವನ್ನು ನೋಡುತ್ತೇವೆ ಉತ್ಪನ್ನ ಸೇವೆಯ ಹೂವನ್ನು ನಾವು ನೋಡುತ್ತೇವೆ ಮತ್ತು ಸೇವೆಗಳ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸುತ್ತೇವೆ 1992 ರಲ್ಲಿ ಪ್ರೊಫೆಸರ್ ಕ್ರಿಸ್ಟೋಫರ್ ಹೆಚ್ ಲವ್ಲಾಕ್ Prof Lovelock ಅವರು ಸೇವೆಯ ಹೂವಿನ ಬಗ್ಗೆ ಬರೆದಿದ್ದಾರೆ ಅದನ್ನು ನಂತರ ಚರ್ಚಿಸಲಾಗುವುದು ಗ್ರಾಹಕ ಅಥವಾ ಅವನ ಆಸ್ತಿಪಾಸ್ತಿಗಳ ರೂಪಾಂತರವನ್ನು ಒಳಗೊಂಡ ಸೇವಾ ಫಲಿತಾಂಶಕ್ಕೆ ಕೋರ್ ಸೇವೆಯು ಸಂಬಂಧಿಸಿದೆ ಇದಕ್ಕಾಗಿ ಗ್ರಾಹಕರು ಮೊದಲಾಗಿ ಸೇವೆಯನ್ನು ಖರೀದಿಸುತ್ತಾರೆ ರೇಖಾಚಿತ್ರದಲ್ಲಿ ತೋರಿಸಿರುವ ಎಂಟು ಪೂರಕ ಸೇವೆಗಳನ್ನು ಮತ್ತಷ್ಟು ರೇಖಾಚಿತ್ರದಲ್ಲಿ ತೋರಿಸಿರುವ ಸೌಲಭ್ಯ ಸೇವೆಗಳಾಗಿ ವಿಂಗಡಿಸಬಹುದು ಇದನ್ನು ಸೌಲಭ್ಯ ಸೇವೆಗಳು ಮತ್ತು ವರ್ಧಿಸುವ ಸೇವೆಗಳಾಗಿ ವಿಂಗಡಿಸಬಹುದು ಮಾಹಿತಿಯನ್ನು ಒದಗಿಸುವುದು ಆದೇಶ ತೆಗೆದುಕೊಳ್ಳುವುದು ಬಿಲ್ಲಿಂಗ್ ಮಾಡುವುದು ಮತ್ತು ಪಾವತಿ ಪಡೆಯುವುದು ಕೋರ್ ಸೇವೆಯ ವಿತರಣೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಅದರೊಂದಿಗೆ ಸಮಾಲೋಚನೆ ಆತಿಥ್ಯ ಸುರಕ್ಷತೆ ಮತ್ತು ವ್ಯವಸ್ಥಾಪಕ ವಿನಾಯಿತಿಗಳು ಸೇವೆಗಳಿಗೆ ಅನುಗುಣವಾಗಿ ಗ್ರಾಹಕರ ಅವಶ್ಯಕತೆಗಳನ್ನು ಅವಲಂಬಿಸಿ ಒದಗಿಸಬೇಕು ಇದು ಪರಿಕಲ್ಪನೆ ಮತ್ತು ಸೇವಾ ಮಿಶ್ರಣ ಅನುಸಾರವಾಗಿ ವಿವಿಧ ಹಂತಗಳಲ್ಲಿ ಒದಗಿಸಬಹುದಾದ ಸೇವೆಗಳನ್ನು ಹೆಚ್ಚಿಸುತ್ತಿವೆ ಸಮಾಲೋಚನೆಯು ಸೇವೆಗಳ ಬಳಕೆಯಲ್ಲಿ ಸಲಹೆ ಗ್ರಾಹಕ ತರಬೇತಿ ಮತ್ತು ಸೇವೆಯನ್ನು ಉಪಯೋಗಿಸುವ ಬಗ್ಗೆ ಸಮಾಲೋಚನೆ ಮತ್ತು ಸೇವೆಯೊಂದಿಗೆ ಸಂಬಂಧಿಸಿದ ಉತ್ಪನ್ನಗಳನ್ನು ಒದಗಿಸುತ್ತದೆ ಆತಿಥ್ಯ ವರ್ಧನೆ ಸೇವೆಗಳು ಗ್ರಾಹಕರಿಗೆ ಆರಾಮವನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ಸೇವೆಗಳನ್ನು ಒಳಗೊಂಡಿದೆ ಸಾರಿಗೆ ಭದ್ರತೆ ಗ್ರಾಹಕರನ್ನು ಸ್ವಾಗತಿಸುವುದು ಕುಡಿಯುವ ನೀರು ಆಹಾರ ಮತ್ತು ಪಾನೀಯಗಳನ್ನು ನೀಡುವುದು ಶೌಚಾಲಯ ಮತ್ತು ವಾಶ್ರೂಮ್ಗಳ ವ್ಯವಸ್ಥೆ ಕಾಯುವ ಪ್ರದೇಶಗಳು ಮತ್ತು ಆಸನಗಳು ನಿಯತಕಾಲಿಕೆಗಳು ಮತ್ತು ಪತ್ರಿಕೆಗಳು ಮನರಂಜನೆ ಮತ್ತು ಹವಾಮಾನ ಸಂರಕ್ಷಣೆ ಮುಂತಾದ ಸೌಲಭ್ಯಗಳು ಇವುಗಳಲ್ಲಿ ಸೇರಿವೆ ಗ್ರಾಹಕರ ಸಾಕುಪ್ರಾಣಿಗಳ ಆರೈಕೆ ಸುರಕ್ಷಿತ ಕಾರು ನಿಲುಗಡೆ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಸಾಮಾನುಗಳನ್ನು ಇಟ್ಟುಕೊಳ್ಳುವುದು ಮುಂತಾದ ಸುರಕ್ಷತಾ ಪಾಲನೆ ಒಳಗೊಂಡಿದೆ ವಿನಾಯಿತಿಗಳನ್ನು ನಿರ್ವಹಿಸುವುದು ದೂರು ನಿರ್ವಹಣೆ ಮತ್ತು ಪರಿಹಾರ ನಿರ್ದಿಷ್ಟ ಸಮಯದ ಕಾಲದಲ್ಲಿ ವಿತರಣೆಯಂತಹ ವಿಶೇಷ ವಿನಂತಿಗಳನ್ನು ನೋಡಿಕೊಳ್ಳುವುದು ಅಪಘಾತ ನಿರ್ವಹಣೆಯಂತಹ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಸಲಹೆಗಳು ಮತ್ತು ಅಭಿನಂದನೆಗಳನ್ನು ನಿರ್ವಹಿಸುವುದು ಆದ್ದರಿಂದ ನಾವು ಮಾತನಾಡುತ್ತಿದ್ದ ಸೇವೆಗಳ ಹೂವಿನ ಮಾಹಿತಿ ಇದು ಇದು ನಾವು ಮೊದಲೇ ಚರ್ಚಿಸಿದಂತೆ ಸಮಾಲೋಚನೆ ಆದೇಶ ತೆಗೆದುಕೊಳ್ಳುವುದು ಆತಿಥ್ಯ ಸುರಕ್ಷತೆ ವಿನಾಯಿತಿಗಳು ಬಿಲ್ಲಿಂಗ್ ಪಾವತಿ ಮಾಡುವುದನ್ನು ಒಳಗೊಂಡಿರುತ್ತದೆ ಫಿಟ್ಜ್ಸಿಮ್ಮನ್ಸ್ ಮತ್ತು ಫಿಟ್ಜ್ಸಿಮ್ಮನ್ಸ್ ಸೇವಾ ಪರಿಕಲ್ಪನೆ ಎಂಬ ಪದವನ್ನುತಮ್ಮ ಪುಸ್ತಕದಲ್ಲಿ ಹೊಸ ಸೇವಾ ಅಭಿವೃದ್ಧಿ ಸ್ಮರಣೀಯ ಅನುಭವಗಳನ್ನು ರಚಿಸುವುದು ಎಂಬ ಶೀರ್ಷಿಕೆಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅದರ ಪ್ರಕಾರ ಸೇವಾ ಪರಿಕಲ್ಪನೆಯಲ್ಲಿ ಕಂಪನಿಯು ಏನು ಮಾಡುತ್ತದೆ ಮತ್ತು ಅದರ ಗ್ರಾಹಕರು ಸೇವೆಯಿಂದ ಏನನ್ನು ನಿರೀಕ್ಷಿಸಬಹುದು ಎಂದು ವ್ಯಾಖ್ಯಾನಿಸಲಾಗಿದೆ ಸೇವಾ ಪರಿಕಲ್ಪನೆಯು ಈ ಕೆಳಗಿನಂತೆ 4 ಗುಣಲಕ್ಷಣಗಳನ್ನು ಹೊಂದಿದೆ ಮೊದಲನೆಯದು ಗ್ರಾಹಕರು ಸೇವೆಯ ರೂಪ ಮತ್ತು ಕಾರ್ಯಕ್ಕಾಗಿ ಪಾವತಿಸಲು ಸಿದ್ಧರಿರುವ ಮೌಲ್ಯ ಸೇವೆಯ ಒಟ್ಟಾರೆ ಆಕಾರ ಅದನ್ನು ಹೇಗೆ ರಚಿಸಲಾಗಿದೆ ಮತ್ತು ಅದನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಅನುಭವ ಗ್ರಾಹಕರು ಗ್ರಹಿಸಿದ ಅನುಭವ ಫಲಿತಾಂಶಗಳು ಗ್ರಾಹಕನಿಗೆ ಮತ್ತು ಸೇವೆ ಒದಗಿಸುವ ಸಂಸ್ಥೆಗೆ ಈ ಸೇವೆಯು ಒದಗಿಸುವ ಅಥವಾ ಹೇಳಲಾದ ಪ್ರಯೋಜನಗಳು ಪುಸ್ತಕದಲ್ಲಿ ನೀಡಲಾದ ಎರಡು ವಿಮಾನಯಾನ ಸಂಸ್ಥೆಗಳ ಸೇವಾ ಪರಿಕಲ್ಪನೆಗಳ ಉದಾಹರಣೆಯನ್ನು ಮುಂದಿನ ಸ್ಲೈಡ್ನಲ್ಲಿ ಬರೆಯಲಾಗಿದೆ ಆದ್ದರಿಂದ ಇಲ್ಲಿ ನೀವು 2 ವಿಮಾನಯಾನ ಸಂಸ್ಥೆಗಳ ಸೇವಾ ಪರಿಕಲ್ಪನೆಗಳು ಮೌಲ್ಯ ರೂಪ ಮತ್ತು ಕಾರ್ಯ ಅನುಭವ ಮತ್ತು ಫಲಿತಾಂಶದ ಸಮಯದಲ್ಲಿ ಸೇವಾ ಪರಿಕಲ್ಪನೆಯನ್ನು ನೋಡುತ್ತೀರಿ ಮತ್ತು 2 ವಿಮಾನಯಾನ ಸಂಸ್ಥೆಗಳು ಬ್ರಿಟಿಷ್ ಏರ್ವೇಸ್ ಮತ್ತು ಈಸಿ ಜೆಟ್ ಆದ್ದರಿಂದ ಬ್ರಿಟಿಷ್ ಏರ್ವೇಸ್ ಒದಗಿಸಿದ ಮೌಲ್ಯವೆಂದರೆ ಅದರ ಜಾಗತಿಕ ವ್ಯಾಪ್ತಿ ಹೆಚ್ಚಿನ ಬೆಲೆಗೆ ಗ್ರಾಹಕ ಸೇವೆ ಈಸಿ ಜೆಟ್ಗಾಗಿ ಮೌಲ್ಯವು ರಾಷ್ಟ್ರೀಯ ವ್ಯಾಪ್ತಿಯಾಗಿದೆ ಮತ್ತು ಕಡಿಮೆ ಬೆಲೆಯ ಮಾರ್ಗಗಳನ್ನು ಆರಿಸುವುದು ರೂಪ ಮತ್ತು ಕಾರ್ಯ ಬ್ರಿಟಿಷ್ ಏರ್ವೇಸ್ ಸಂಯೋಜಿತ ನೆಟ್ವರ್ಕ್ ಜಾಗತಿಕ ಮಾರ್ಗ ರಚನೆಗಳು ಹಬ್ ಮತ್ತು ಸ್ಪೋಕ್ ಕಾರ್ಯಾಚರಣೆಗಳು ಈಸ್ಟ್ ಜೆಟ್ನ ಸ್ವತಂತ್ರ ನೆಟ್ವರ್ಕ್ ರಾಷ್ಟ್ರೀಯ ನೆಟ್ವರ್ಕ್ ಮತ್ತು ಪಾಯಿಂಟ್ ಟು ಪಾಯಿಂಟ್ ಕಾರ್ಯಾಚರಣೆಗಳು ಹಲವಾರು ಸೇವಾ ಹಂತಗಳನ್ನು ಅನುಭವಿಸಿ ಉದಾಹರಣೆಗೆ ಕಾರ್ಯನಿರ್ವಾಹಕ ವ್ಯವಹಾರ ಮತ್ತು ಆರ್ಥಿಕತೆಯ ಪೂರ್ಣ ಸೇವೆ ಸುಲಭ ಜೆಟ್ ಏಕ ಸೇವೆ ಆರ್ಥಿಕತೆ ಯಾವುದೇ ಅಲಂಕಾರಗಳಿಲ್ಲದ ಸೇವೆ ಫಲಿತಾಂಶವು ಪರಸ್ಪರ ಸಂಪರ್ಕ ಹೊಂದಿದ ಸ್ಥಳಗಳು ಸಮಯಕ್ಕೆ ವಿಶ್ವಾಸಾರ್ಹತೆ ಸುಲಭ ಜೆಟ್ ಏಕ ಗಮ್ಯಸ್ಥಾನ ಮತ್ತು ಆಗಾಗ್ಗೆ ವಿಮಾನಗಳು ಆದ್ದರಿಂದ ಇವು 2 ರೀತಿಯ ಸೇವಾ ಪರಿಕಲ್ಪನೆಗಳು ಅಥವಾ 2 ವಿಭಿನ್ನ ವಿಮಾನಯಾನ ಸಂಸ್ಥೆಗಳು ಈಗ ಸೇವಾ ಪರಿಕಲ್ಪನೆಗಳು ಹಿಂದಿನ ಪಾಠದಲ್ಲಿ ಉಲ್ಲೇಖಿಸಲಾದ ಆನ್ರನ್ ಆಟೋ ರಿಕ್ಷಾ ಸೇವೆಯನ್ನು 4 ಗುಣಲಕ್ಷಣಗಳ ಪ್ರಕಾರ ಬರೆಯಬಹುದು ಮೊದಲಿಗೆ ಮೌಲ್ಯದ ವಿಶ್ವಾಸಾರ್ಹ ಪಿಕ್ ಅಪ್ ಮತ್ತು ಮನೆ ಬಾಗಿಲಿಂದ ಬಾಗಿಲಿನ ಪ್ರಯಾಣಕ್ಕೆ ಆರಾಮದಾಯಕವಾಗಿದೆ ಅದು ಸೇವೆಯ ಮೌಲ್ಯವಾಗಿದೆ ಫ್ಲೀಟ್ ಮ್ಯಾನೇಜ್ಮೆಂಟ್ ಮೂಲಸೌಕರ್ಯವಾಗಿರುವ ರೂಪ ಮತ್ತು ಕಾರ್ಯ ಎಫ್ಎಂ ರೇಡಿಯೋ ಮತ್ತು ಕುಡಿಯುವ ನೀರಿನ ಬಾಟಲಿನೊಂದಿಗೆ ಆರಾಮದಾಯಕವಾದ ಸ್ವಯಂ ರಿಕ್ಷಾವನ್ನು ಅನುಭವಿಸಿ ಸ್ವಯಂ ರಿಕ್ಷಾಗೆ ಕನಿಷ್ಠ ಸಮಯ ಕಾಯುವುದು ಮನೆ ಬಾಗಿಲಿಂದ ಬಾಗಿಲಿನ ಪ್ರಯಾಣ ಇದು ಫಲಿತಾಂಶವಾಗಿದೆ ಆದ್ದರಿಂದ ಮೌಲ್ಯ ರೂಪ ಮತ್ತು ಕಾರ್ಯ ಅನುಭವ ಮತ್ತು ಫಲಿತಾಂಶದ ವಿಷಯದಲ್ಲಿ ಸೇವಾ ಪರಿಕಲ್ಪನೆಯನ್ನು ಉಳಿಸಿಕೊಳ್ಳುವುದು ಹೀಗೆ ಈ ವೀಡಿಯೊ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ